ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡುವ ಜನರು ಆವಿಷ್ಕಾರ ಅಥವಾ ಅವರು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ಪ್ರಕಟಿಸಬೇಕೇ ಅಥವಾ ಪೇಟೆಂಟ್ಗಾಗಿ ಹೋಗಬೇಕೇ ಎಂಬ ಬಗ್ಗೆ ಒಂದು ಕಳವಳವಿದೆ ಆದ್ದರಿಂದ ಪೇಟೆಂಟ್ ಚರ್ಚೆಯ ಪ್ರಕಟಣೆಯು ಕೆಲವು ಸಮಯದಿಂದ ನಡೆಯುತ್ತಿದೆ ಮತ್ತು ವಿಶ್ವವಿದ್ಯಾನಿಲಯದ ಸಂಶೋಧಕ ಅಥವಾ ಪ್ರಾಧ್ಯಾಪಕರ ಕೆಲಸವನ್ನು ಮೊದಲು ಪ್ರಕಟಿಸಬೇಕೇ ಅಥವಾ ಪೇಟೆಂಟ್ ಪಡೆಯಬೇಕೆ ಎಂದು ಅರ್ಥಮಾಡಿಕೊಳ್ಳುವಲ್ಲಿ ಸಾಕಷ್ಟು ತಂತ್ರಗಳು ಕಾರ್ಯರೂಪಕ್ಕೆ ಬಂದಿವೆ ಈ ಸಂದಿಗ್ಧತೆಯ ತಡವಾದ ಸಾಕ್ಷಾತ್ಕಾರವೆಂದರೆ ಪ್ರಕಟಿಸಬೇಕೇ ಅಥವಾ ಪೇಟೆಂಟ್ ಪಡೆಯಬೇಕೆ ಎಂಬುದು ಇದು ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾಗಬಹುದು ಲಂಡನ್ನ ಇಂಪೀರಿಯಲ್ ಕಾಲೇಜಿನ ಪ್ರಾಧ್ಯಾಪಕ ರಾಬರ್ಟ್ ಪೆರ್ನೆಜ್ಕಿಯ ಉದಾಹರಣೆ ನಮ್ಮಲ್ಲಿದೆ 2010 ರಲ್ಲಿ ಪ್ರೊಫೆಸರ್ ಪೆರ್ನೆಜ್ಕಿ ಸೆರೆಬ್ರೊಸ್ಪೈನಲ್ ದ್ರವದಲ್ಲಿ ಪ್ರೋಟೀನ್ ಅನ್ನು ಪ್ರತ್ಯೇಕಿಸಿ ಇದನ್ನು ಆಲ್ z ೈಮರ್ ಕಾಯಿಲೆಗೆ ಬಯೋಮಾರ್ಕರ್ ಆಗಿ ಬಳಸಬಹುದು ಎಂದು ಸಂಶೋಧಿಸಿದರು ಹಿಂದಿನ ರೋಗನಿರ್ಣಯದಲ್ಲಿ ಇದು ಸಾಕಷ್ಟು ಸುಧಾರಣೆಯನ್ನು ನೀಡುತ್ತದೆ ಟಿಟಿಒ ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಭಾರತದಲ್ಲಿ ಸಮಾನವಾದ IPM ಅನ್ನು ಬೌದ್ಧಿಕ ಆಸ್ತಿ ನಿರ್ವಹಣಾ ಕೋಶ ಎಂದು ಕರೆಯಲಾಗುತ್ತದೆ ಇದು ಎಲ್ಲಾ ಐಪಿಗಳನ್ನು ನಿರ್ವಹಿಸುವ ವಿಶ್ವವಿದ್ಯಾಲಯದೊಳಗಿನ ಕಚೇರಿ ಇಂದಿನ ಚರ್ಚೆಯಲ್ಲಿ TTO ಅಥವಾ IPM ಸೆಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ತನ್ನ ಆವಿಷ್ಕಾರವನ್ನು ವಾಣಿಜ್ಯೀಕರಿಸುವ ಉದ್ದೇಶದಿಂದ ಅವರು TTO ಅನ್ನು ಸಂಪರ್ಕಿಸಿದಾಗ ಅವರು ಆಸಕ್ತಿ ಹೊಂದಿಲ್ಲ ಎಂದು ತಿಳಿದಾಗ ಅವರು ಆಶ್ಚರ್ಯಚಕಿತರಾದರು ಏಕೆಂದರೆ ರಾಬರ್ಟ್ ಪೆರ್ನೆಜ್ಕಿಯ ಅವರು ಈಗಾಗಲೇ ತಮ್ಮ ಸಂಶೋಧನೆಯನ್ನು ಪ್ರಮುಖ ಶೈಕ್ಷಣಿಕ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು ಆವಿಷ್ಕಾರವು ಈಗ ಸಾರ್ವಜನಿಕ ವಲಯದಲ್ಲಿದೆ ಮತ್ತು ಅದನ್ನು ಪೇಟೆಂಟ್ ಮಾಡಲು ಸಾಧ್ಯವಿಲ್ಲ ಎಂದು TTO ನವರು ಅವರಿಗೆ ತಿಳಿಸಿದರು ಅನೇಕ ಪ್ರಾಧ್ಯಾಪಕರು ತಮ್ಮ ಸಂಶೋಧನೆಯನ್ನು ಮೊದಲು ಪ್ರಕಟಿಸಿ ನಂತರ ಅದನ್ನು ಪೇಟೆಂಟ್ ಮಾಡಲು ಬಯಸುತ್ತಾರೆ ಪೇಟೆಂಟ್ ಕಾನೂನು ಅಸಾಧಾರಣ ಸಂದರ್ಭಗಳಲ್ಲಿ ಹೊರತುಪಡಿಸಿ ಮೊದಲು ಪ್ರಕಟಿಸಲು ಮತ್ತು ನಂತರ ಪೇಟೆಂಟ್ ಪಡೆಯಲು ಅನುಮತಿಸುವುದಿಲ್ಲ ಪ್ರಕಟಣೆಯ ಬಗ್ಗೆ ಕೆಟ್ಟದು ಏನು ಪೇಟೆಂಟ್ ಕಾನೂನಿನಲ್ಲಿ ಪ್ರಕಟಣೆಯು ಆವಿಷ್ಕಾರದ ನವೀನತೆಯನ್ನು ಕೊಲ್ಲುತ್ತದೆ ಆದ್ದರಿಂದ ನೀವು ಮೊದಲು ಪ್ರಕಟಿಸಲು ಮತ್ತು ನಂತರ ಪೇಟೆಂಟ್ ಪಡೆಯಲು ಸಾಧ್ಯವಿಲ್ಲ ಪೇಟೆಂಟ್ ಕಾನೂನು ಆವಿಷ್ಕಾರಗಳ ಆದ್ಯತೆಯನ್ನು ಕಾಪಾಡಲು ಬಯಸಿದೆ ಆ ವ್ಯಕ್ತಿಯು ಪೇಟೆಂಟ್ ಕಚೇರಿಯನ್ನು ಸಂಪರ್ಕಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಮೊದಲು ಕಂಡುಹಿಡಿದ ವ್ಯಕ್ತಿಯನ್ನು ರಕ್ಷಿಸಲು ಅದು ಬಯಸುತ್ತದೆ ಆದ್ದರಿಂದ ಪೇಟೆಂಟ್ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸುವುದು ನಿಮ್ಮ ಆವಿಷ್ಕಾರವನ್ನು ರಕ್ಷಿಸುವ ಒಂದು ಮಾರ್ಗವಾಗಿದೆ ಪ್ರಾಧ್ಯಾಪಕರಿಂದ ಯಾವುದೇ ಬಹಿರಂಗಪಡಿಸುವಿಕೆಯಿದ್ದರೆ ಆ ಬಹಿರಂಗಪಡಿಸುವಿಕೆಯು ಆವಿಷ್ಕಾರದ ನವೀನತೆಯನ್ನು ಕೊಲ್ಲುತ್ತದೆ ಆದ್ದರಿಂದ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ತಂಡವು ಏನನ್ನು ಅಭಿವೃದ್ಧಿಪಡಿಸುತ್ತದೆ ಎಂಬುದರ ಹೊರತಾಗಿಯೂ ಸಂಶೋಧನೆಯನ್ನು ಪೇಟೆಂಟ್ ಮೂಲಕ ರಕ್ಷಿಸುವವರೆಗೆ ಅದನ್ನು ಬಹಿರಂಗಪಡಿಸದಿರುವುದು ಬಹಳ ಮುಖ್ಯ ಪೇಟೆಂಟ್ ಮಂಜೂರು ಮಾಡುವುದು ಅನಿವಾರ್ಯವಲ್ಲ ಆದರೆ ಅರ್ಜಿಯನ್ನು ಸಲ್ಲಿಸುವುದು ಆದ್ಯತೆಯನ್ನು ಕಾಪಾಡುತ್ತದೆ ಮತ್ತು ಬಹಿರಂಗಪಡಿಸುವಿಕೆ ನವೀನತೆಯನ್ನು ಕೊಲ್ಲುವುದಿಲ್ಲ ಭಾರತದಲ್ಲಿ ಗ್ರೇಸ್ ಅವಧಿಯನ್ನು ನೀಡುವ ಅವಕಾಶವಿದೆ ಗ್ರೇಸ್ ಅವಧಿ ಎಂದರೆ ನೀವು ಸಂಶೋಧನೆಯನ್ನು ಬಹಿರಂಗಪಡಿಸಬಹುದು ಆದರೆ ಅದು ಸಂರಕ್ಷಿತ ಬಹಿರಂಗಪಡಿಸುವಿಕೆ ಆಗಿರಬೇಕು ಕಾನೂನು ಒಂದು ರೀತಿಯ ಬಹಿರಂಗಪಡಿಸುವಿಕೆಯನ್ನು ರಕ್ಷಿಸುತ್ತದೆ ನಿಮ್ಮ ಬಹಿರಂಗಪಡಿಸುವಿಕೆಯು ಪೇಟೆಂಟ್ ಕಾಯ್ದೆಯಡಿ ಸಂರಕ್ಷಿತ ಬಹಿರಂಗಪಡಿಸುವಿಕೆಯಾಗಿದ್ದರೆ ನೀವು 12 ತಿಂಗಳೊಳಗೆ ಪೇಟೆಂಟ್ ಸಲ್ಲಿಸಬಹುದು ಆದ್ದರಿಂದ ಇದನ್ನು ನಾವು ಗ್ರೇಸ್ ಅವಧಿ ಎಂದು ಕರೆಯುತ್ತೇವೆ ಗ್ರೇಸ್ ಅವಧಿಯನ್ನು ಬಳಸಬೇಕೆ ಅಥವಾ ಇಲ್ಲವೇ ಎಂಬುದು ವಿಶ್ವವಿದ್ಯಾಲಯದ ನಿರ್ಧಾರ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಪ್ರಕಟಿಸುವುದರಿಂದ ಮಾಹಿತಿಯನ್ನು ಸಾರ್ವಜನಿಕ ವಲಯಕ್ಕೆ ಸೇರಿಸಲಾಗುತ್ತದೆ ಅದು ಸಾರ್ವಜನಿಕ ವಲಯದಲ್ಲಿದ್ದರೆ ಪೇಟೆಂಟ್ ಕಚೇರಿ ಅದನ್ನು ಹುಡುಕುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಸಂಶೋಧನೆಗೆ ಪೇಟೆಂಟ್ ಅರ್ಜಿ ಸಲ್ಲಿಸದೆ ಪ್ರಕಟಿಸಿದ್ದರೆ ಆ ಸಂಶೋಧನೆಯನ್ನು ಪೇಟೆಂಟ್ ಸಲುವಾಗಿ ಮಾನ್ಯ ಮಾಡಲಾಗುವುದಿಲ್ಲ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸದಿರುವುದು ಮತ್ತು ಅದನ್ನು ಪ್ರಕಟಿಸುವುದರಿಂದ ಇತರರು ಆ ಸಂಶೋಧನೆಯ ಪೇಟೆಂಟ್ ಪಡೆಯುವ ಸಂದರ್ಭಗಳಿಗೆ ಕಾರಣವಾಗಬಹುದು ಪೇಟೆಂಟ್ಗಳ ಮನ್ನಣೆ ಖಂಡಿತವಾಗಿಯೂ ಪೇಟೆಂಟ್ ಸಲ್ಲಿಸುವ ವ್ಯಕ್ತಿಗೆ ಹೋಗುತ್ತದೆ ಇದು ವಾಣಿಜ್ಯೀಕರಣಕ್ಕೂ ಕಾರಣವಾಗಬಹುದು ತಂತ್ರಜ್ಞಾನವನ್ನು ವಾಣಿಜ್ಯೀಕರಿಸಬೇಕಾದರೆ ಮತ್ತು ಪೇಟೆಂಟ್ ಫೈಲ್ನಿಂದ ತಂತ್ರಜ್ಞಾನವನ್ನು ಬೇರೊಬ್ಬ ಸಂಶೋಧಕ ಅಥವಾ ಇನ್ನೊಂದು ತಂಡವು ರಕ್ಷಿಸಿದರೆ ಪೇಟೆಂಟ್ ಹೊಂದಿರುವವರು ಮೊದಲ ಪ್ರಕರಣದಲ್ಲಿ ಆವಿಷ್ಕಾರವನ್ನು ಅಭಿವೃದ್ಧಿಪಡಿಸಿದ ವ್ಯಕ್ತಿಯನ್ನು ತಡೆಯಬಹುದು ಪೇಟೆಂಟ್ ಕಾನೂನು ಮೊದಲು ಸಲ್ಲಿಸುವ ತತ್ವವನ್ನು ಅನುಸರಿಸುವ ಕಾರಣ ಇದು ಸಾಧ್ಯ ಭಾರತದಲ್ಲಿ ಮತ್ತು ಇತರ ಸ್ಥಳಗಳಲ್ಲಿನ ಪೇಟೆಂಟ್ ಕಾನೂನು ಮೊದಲು ಸಲ್ಲಿಸುವ ತತ್ವವನ್ನು ಅನುಸರಿಸಲಾಗುತ್ತದೆ ಮೊದಲು ಆವಿಷ್ಕಾರ ಮಾಡಿದ ಎನ್ನುವ ತತ್ವವನ್ನು ಅನುಸರಿಸುವುದಿಲ್ಲಅದು ತತ್ವಗಳನ್ನು ಆವಿಷ್ಕರಿಸಿದ ಮೊದಲನೆಯದನ್ನು ಅನುಸರಿಸುವುದಿಲ್ಲ ಏಕೆಂದರೆ ಅದು ಆದ್ದರಿಂದ ಇದು ತಾತ್ವಿಕವಾಗಿ ಮೊದಲು ಸಲ್ಲಿಸುವ ತತ್ವವನ್ನು ಅನುಸರಿಸುತ್ತದೆ ತನ್ನ ಆವಿಷ್ಕಾರವನ್ನು ರಕ್ಷಿಸಲು ಬಯಸುವ ವ್ಯಕ್ತಿಯು ಪೇಟೆಂಟ್ ಕಚೇರಿಯನ್ನು ಸಂಪರ್ಕಿಸುವುದು ಅವಶ್ಯಕ ಪೇಟೆಂಟ್ ಅರ್ಜಿಯನ್ನು ಬಹಿರಂಗಪಡಿಸುವಿಕೆಯ ಸಲ್ಲಿಸುವುದನ್ನು ಮುಂದುವರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕೆಲವು ತಂತ್ರಗಳಿವೆ ಬಹಿರಂಗಪಡಿಸುವ ಮೊದಲು ಸಂಪೂರ್ಣ ವಿವರಣೆಯು ಸಿದ್ಧವಾಗದಿದ್ದರೂ ನೀವು ತಾತ್ಕಾಲಿಕ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಾಧ್ಯಾಪಕರು ಸಮ್ಮೇಳನದಲ್ಲಿ ಪ್ರಸ್ತುತಿಯನ್ನು ಮಾಡುತ್ತಾರೆ ಮತ್ತು ಅವರು ತಂತ್ರಜ್ಞಾನ ವರ್ಗಾವಣೆ ಕಚೇರಿಗೆ ಶೀಘ್ರವಾಗಿ ತಲುಪುತ್ತಾರೆ ಬಹಿರಂಗಪಡಿಸುವ ಮೊದಲು ತಾತ್ಕಾಲಿಕ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ ಅನಧಿಕೃತ ಒಪ್ಪಂದಗಳ NDA ಗಳನ್ನು ಬಳಸುವುದು ಮತ್ತೊಂದು ತಂತ್ರವಾಗಿದೆ ಇದನ್ನು ಸೀಮಿತ ಬಹಿರಂಗಪಡಿಸುವಿಕೆಗಳನ್ನು ರಕ್ಷಿಸಲು ಬಳಸಬಹುದು ಈಗ ಸಾರ್ವಜನಿಕರಿಗೆ ಬಹಿರಂಗಪಡಿಸುವಿಕೆಯನ್ನು NDA ಯಿಂದ ರಕ್ಷಿಸಲಾಗುವುದಿಲ್ಲ ನೀವು ಅದನ್ನು ತಂತ್ರಜ್ಞಾನ ಪಾಲುದಾರ ಅಥವಾ ಅದನ್ನು ವ್ಯಾಪಾರೀಕರಿಸಲು ಆಸಕ್ತಿ ಹೊಂದಿರುವ ಪಾಲುದಾರರಿಗೆ ಅಥವಾ ಉದ್ಯಮದ ವ್ಯಕ್ತಿಗೆ ಬಹಿರಂಗಪಡಿಸಲು ಬಯಸಿದರೆ NDA ಸೀಮಿತ ಬಹಿರಂಗಪಡಿಸುವಿಕೆಯನ್ನು ರಕ್ಷಿಸುತ್ತದೆ ಯಾವುದೇ ಮೂರನೇ ವ್ಯಕ್ತಿಗೆ ಆವಿಷ್ಕಾರವನ್ನು ಬಹಿರಂಗಪಡಿಸುವ ಮೊದಲು ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಅಥವಾ IPM ಕಚೇರಿಯನ್ನು ಸಂಪರ್ಕಿಸುವುದು ತಂತ್ರವಾಗಿದೆ TTO ಅಥವಾ IPM ಸೆಲ್ ಬಹಿರಂಗಪಡಿಸುವ ಮೊದಲು ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಆವಿಷ್ಕಾರಕನಿಗೆ ಸಹಾಯ ಮಾಡುತ್ತದೆ ಹೆಚ್ಚುವರಿ ಬ೦ಡವಾಳವನ್ನು ಪಡೆಯಲು ಮೂರನೇ ವ್ಯಕ್ತಿಗೆ ಸಂಶೋಧನೆಯನ್ನು ಸೀಮಿತವಾಗಿ ಬಹಿರಂಗಪಡಿಸುವ ಅಗತ್ಯವಿದ್ದರೆ ನಂತರ ಮುಖ್ಯ ಫಲಿತಾಂಶದ ಸೀಮಿತ ಬಹಿರಂಗಪಡಿಸುವಿಕೆಯನ್ನು ಮಾಡಬಹುದು ಆದ್ದರಿಂದ ತಂತ್ರಜ್ಞಾನವು ಯಾವ ಕಾರ್ಯವನ್ನು ಮಾಡುತ್ತದೆ ಎಂದು ಬಹಿರಂಗಪಡಿಸಬಹುದು ಆದರೆ ಆ ಕಾರ್ಯವನ್ನು ಯಾವ ತತ್ವದ ಮೇಲೆ ಮಾಡುತ್ತದೆ ಎಂಬುದನ್ನು ಬಹಿರಂಗಪಡಿಸಬಾರದು ಆದ್ದರಿಂದ ಸಂಪೂರ್ಣ ವಿವರಗಳನ್ನು ಬಹಿರಂಗಪಡಿಸದೆ ಸೀಮಿತ ವಿಶಾಲ ಬಹಿರಂಗಪಡಿಸುವಿಕೆಯು ಜಂಟಿ ಉದ್ಯಮ ಒಪ್ಪಂದಕ್ಕೆ ಬರಲು ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಪಾಲುದಾರ ಅಥವಾ ಹಣವನ್ನು ತರಲು ಒಂದು ಕಾರ್ಯತಂತ್ರದ ಬಹಿರಂಗಪಡಿಸುವಿಕೆಯಾಗಿ ಕಾರ್ಯನಿರ್ವಹಿಸಬೇಕು IPM ಸೆಲ್ ಅಥವಾ TTO ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಒಂದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಿಗೆ ಶಿಕ್ಷಣ ನೀಡುವುದು ಇದು ದೀರ್ಘ ಪ್ರಕ್ರಿಯೆಯಾಗಿದ್ದು ಇದು ಸಮಯ ತೆಗೆದುಕೊಳ್ಳಬಹುದು ಏಕೆಂದರೆ ಇಂದಿನ ಅನಿವಾರ್ಯತೆ ಎಂದರೆ ಪ್ರಕಟಿಸಿ ಇಲ್ಲವೇ ನಾಶವಾಗಿ ಎಂಬುದಾಗಿದೆ ಈ ಮನೋಭಾವದಿಂದಾಗಿ ಪ್ರಕಟಣೆಯು ಶೈಕ್ಷಣಿಕ ಜೀವನದ ಪ್ರಮುಖ ಅಂಶವಾಗಿದೆ ಕೆಲವು ಪ್ರಾಧ್ಯಾಪಕರು ಆವಿಷ್ಕಾರವನ್ನು ಪ್ರಕಟಿಸುವ ಮೊದಲು ಅದನ್ನು ರಕ್ಷಿಸಬಹುದು ಎಂಬ ಅಂಶವನ್ನು ಕಡೆಗಣಿಸಬಹುದು ಇಂದು ಪ್ರೋತ್ಸಾಹಗಳು ಪ್ರಕಾಶನದ ಕಡೆಗೆ ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ ಒಬ್ಬ ವ್ಯಕ್ತಿಯು ಪ್ರಚಾರದ ಮೂಲಕ ಶ್ರೇಣಿಯಲ್ಲಿ ಮುಂದುವರಿಯಬೇಕಾದರೆ ಪ್ರಕಟಣೆಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ UGC ಮಾನದಂಡಗಳು ಪೇಟೆಂಟ್ ಭರ್ತಿ ಮಾಡುವುದನ್ನು ಸಹ ಪರಿಗಣಿಸುತ್ತವೆ ಗ್ರೇಸ್ ಅವಧಿ ಭಾರತದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನಮಗೆ ತಿಳಿದಿದೆ ಸೀಮಿತ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ಸಂಶೋಧನೆಯ ಮಾಹಿತಿಯನ್ನು ಬಹಿರಂಗಪಡಿಸಿದ ನಂತರ ಪೇಟೆಂಟ್ ಸಲ್ಲಿಸಲು ಹನ್ನೆರಡು ತಿಂಗಳ ಗ್ರೇಸ್ ಅವಧಿ ಇರುತ್ತದೆ ಇದು ಬಹಳ ಸೀಮಿತ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪೇಟೆಂಟ್ ಕಾಯ್ದೆಯ ಸೆಕ್ಷನ್ 31 ರಂತೆ ವ್ಯಕ್ತಿಯು ಬಹಿರಂಗಪಡಿಸಲು ಸಾಧ್ಯವಿದೆ ಎಂದು ಹೇಳುತ್ತದೆ ಬಹಿರಂಗಪಡಿಸುವಿಕೆಯು ಆವಿಷ್ಕಾರದ ವಿವರಣೆಯಾಗಿದೆ ಬಹಿರಂಗಪಡಿಸುವಿಕೆಯು ಆವಿಷ್ಕಾರದ ವಿವರಣೆಯಾಗಿರಬೇಕು ಇದು ಸಮ್ಮೇಳನದಲ್ಲಿ ಕಲಿತ ಸಮಾಜದ ಮುಂದೆ ಓದಿದ ಪ್ರಬಂಧವಾಗಿರಬಹುದು ಇದನ್ನು ಸರ್ಕಾರವು ಸೂಚಿಸಬೇಕು ಅಥವಾ ಸಮಾಜದ ವ್ಯವಹಾರಗಳಲ್ಲಿ ಸಂಶೋಧಕರ ಸಮ್ಮತಿಯೊಂದಿಗೆ ಪ್ರಕಟಿಸಬೇಕು ಇದು ಪ್ರಕಾಶನ ಅಥವಾ ವಿಮರ್ಶಿಸಿದ ಗುಂಪು ಅಥವಾ ನಿಯತಕಾಲಿಕವಾಗಿರಬಹುದು ಇದನ್ನು ವ್ಯವಹಾರದಲ್ಲಿ ಸಂಶೋಧಕರ ಸಮ್ಮತಿಯೊಂದಿಗೆ ಪ್ರಕಟಿಸಲಾಗಿದೆ ಪ್ರಕಟಣೆಯನ್ನು ಕಲಿತ ಸಮಾಜದ ವಹಿವಾಟು ಎಂದು ಪರಿಗಣಿಸಲಾಗುತ್ತದೆ ಈ ಎರಡು ಸಂದರ್ಭಗಳಲ್ಲಿ ಪೇಟೆಂಟ್ಗಾಗಿ ಅರ್ಜಿಯನ್ನು ಬಹಿರಂಗಪಡಿಸಿದ ದಿನಾಂಕದಿಂದ ಹನ್ನೆರಡು ತಿಂಗಳ ಒಳಗಾಗಿ ಮಾಡಬಹುದು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸಿದರೆ ಅದು ಸಂರಕ್ಷಿತ ಅವಧಿಯೊಳಗೆ ಇರುತ್ತದೆ ಸಂಶೋಧನೆಯ ಮಾಹಿತಿಯನ್ನು ಸಮ್ಮೇಳನಗಳಲ್ಲಿ ಓದುವ ಮೂಲಕ ಅಥವಾ ಶೈಕ್ಷಣಿಕ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಮೂಲಕ ಬಹಿರಂಗಪಡಿಸುವುದಾಗಿರುತ್ತದೆ ಶಿಕ್ಷಕ ಸಮುದಾಯದ ಮುಂದೆ ಅಥವಾ ಶೈಕ್ಷಣಿಕ ಪತ್ರಿಕೆಯಲ್ಲಿ ಪ್ರಸ್ತುತಪಡಿಸಲಾದ ಸಂಶೋಧನಾ ಕಾರ್ಯಗಳಿಗಾಗಿ ಈ ಎರಡು ಸಂದರ್ಭಗಳಲ್ಲಿ ಮಾತ್ರ ಗ್ರೇಸ್ ಅವಧಿಯನ್ನು ವಿಸ್ತರಿಸಬಹುದು ಈ ನಿಬಂಧನೆಯ ಬಗ್ಗೆ ಕೆಲವು ಅನಿಶ್ಚಿತತೆ ಇದೆ ಏಕೆಂದರೆ ಸರ್ಕಾರವು ಅದನ್ನು ಸೂಚಿಸಿದೆ ಪೇಟೆಂಟ್ ಕಚೇರಿಯಿಂದ ಹೆಚ್ಚುವರಿ ಅಧಿಸೂಚನೆ ಇರಬೇಕು ಏನು ಮಾಡಬೇಕು ಸಂಶೋಧಕನಿಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವರು ಪ್ರಕಟಿಸುವುದು ಅಥವಾ ಪೇಟೆಂಟ್ ಪಡೆಯುವುದು ವ್ಯಾಪಾರೀಕರಿಸಲು ಸಮಯ ಬೇಕಾಗುತ್ತದೆ ಪೇಟೆಂಟ್ ಪಡೆದ ಆವಿಷ್ಕಾರಗಳಲ್ಲಿ ಸರಾಸರಿ ಕೇವಲ 10 ಪ್ರತಿಶತ ಮಾತ್ರ ವಾಣಿಜ್ಯಿಕವಾಗಿ ಯಶಸ್ವಿಯಾಗುತ್ತದೆ ಇದರರ್ಥ ಸಲ್ಲಿಸಿದ ಪೇಟೆಂಟ್ನ 90 ಪ್ರತಿಶತದಷ್ಟು ವಾಣಿಜ್ಯೀಕರಣಗೊಂಡಿಲ್ಲ ಮತ್ತು ಸರಾಸರಿ ಪೇಟೆಂಟ್ ಅದನ್ನು ಪಡೆಯಲು ವೆಚ್ಚಕ್ಕಿಂತ ಕಡಿಮೆ ಹಣವನ್ನು ಗಳಿಸುತ್ತವೆ ಭಾರತದಲ್ಲಿ ಪೇಟೆಂಟ್ ಪ್ರಕ್ರಿಯೆಗೆ ಮಾತ್ರ ಲಕ್ಷಗಳಲ್ಲಿ ವೆಚ್ಚವಾಗಬಹುದು ಬಹು ನ್ಯಾಯವ್ಯಾಪ್ತಿಯಲ್ಲಿ ನಡೆಯುವ ಪ್ರಕ್ರಿಯೆಯು ಆವಿಷ್ಕಾರವನ್ನು ಭಾರತದಲ್ಲಿ ರಕ್ಷಿಸುವುದರ ಹೊರತಾಗಿ ವಿಶ್ವದಾದ್ಯಂತ 10 ನ್ಯಾಯವ್ಯಾಪ್ತಿಯಲ್ಲಿ ರಕ್ಷಿಸಲು ಅಧಿಕೃತ ಶುಲ್ಕ ಮತ್ತು ವಿವಿಧ ನ್ಯಾಯವ್ಯಾಪ್ತಿಯಲ್ಲಿ ಪೇಟೆಂಟ್ ಅನ್ನು ವಿಚಾರಣೆಗೆ ಒಳಪಡಿಸುವ ಮತ್ತು ರಚಿಸುವಲ್ಲಿ ತೊಡಗಿರುವ ವೃತ್ತಿಪರರಿಗೆ ನೀವು ತೆಗೆದುಕೊಳ್ಳುವ ಶುಲ್ಕವನ್ನು ಒಳಗೊಂಡಿದೆ ಅದು 2 ಕೋಟಿಯಷ್ಟು ಆಗಬಹುದು